ಸರ್ಕ್ಯೂಟ್ ಅನಾಲಿಸಿಸ್ ವಿಧಾನಗಳನ್ನು ಪ್ರಾರಂಭಿಸುವ ಮೊದಲುನಾವು ಇದುವರೆಗೆ ಡಿಸಿ ಸರ್ಕ್ಯೂಟ್ನ ಹಲವಾರು ರೀತಿಯ ಸಮಸ್ಯೆಗಳನ್ನು ಪರಿಹಾರಿಸಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ಅದೇ ಸಮಯದಲ್ಲಿ ಎಸಿ ಸರ್ಕ್ಯೂಟ್ಗಳಿಗೆ ಸಂಭಂದಿಸಿದ ಉದಾಹರಣೆಗಳ ಸಂಖ್ಯೆ ಕಡಿಮೆ ಏಕೆಂದರೆ ಅದರಲ್ಲಿ ಸಂಕೀರ್ಣ ಸಂಖ್ಯೆ ಒಳಗೊಂಡಿರುತ್ತದೆ ಮತ್ತು ಅಂತಹ ವಿಷಯಗಳನ್ನು ಪರಿಹರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಡಿಸಿ ಸರ್ಕ್ಯೂಟ್ನ ಮೂಲಭೂತ ಕಾನೂನುಗಳು ಮತ್ತು ಪ್ರಮೇಯಗಳು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸಫರ್ ತಿಯರಮ್ ಬಿಟ್ಟು ಎಸಿ ಸರ್ಕ್ಯೂಟ್ಗಳಿಗೂ ಒಂದೇ ಆಗಿರುತ್ತದೆ

ಇನ್ನೊಂದು ಸಮಸ್ಯೆಯನ್ನು ಪರಿಹರಿಸುವ ಇಲ್ಲಿ ಸರ್ಕ್ಯೂಟ್ನ ಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡು i1 ಮತ್ತು i2 ಅನ್ನು ಕಂಡುಹಿಡಿಯಬೇಕಾಗಿದೆ ಇದರಲ್ಲಿ 50 volt ಮತ್ತು 10volt ನ 2 ವೋಲ್ಟೇಜ್ ಮೂಲಗಳಿವೆ i1ಮತ್ತು i2 ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಮತ್ತು ಇಲ್ಲಿ ಇದು 30 i1 ಮತ್ತು i2 ಆಗಿದೆ ಮೊದಲಿನಂತೆಯೇ ಕೆವಿಎಲ್ ಸಮೀಕರಣಗಳನ್ನು ಬರೆದು i1 ಮತ್ತುi2 ನ್ನು ಕಂಡುಹಿಡಿಯಬೇಕಾಗಿದೆ ಈ ರೀತಿ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ KCL KVL ಸಮೀಕರಣವನ್ನು ಸುಲಭವಾಗಿ ಬರೆಯಬಹುದು ಉದಾಹರಣೆಗೆ ಮೆಶ್ 1ರಲ್ಲಿ ಈ ರೀತಿ ಚಲಿದರೆ ಮೊದಲು 50 10 i1 20 i1 10 30 i1 0 ಆಗಿರುತ್ತದೆ ಮತ್ತು ಇದನ್ನು ಸರಳೀಕರಿಸಿದಾಗ ಸಮೀಕರಣ 1 ದೊರೆಯುತ್ತದೆ i1 i25

ಮೆಶ್ 2 ನಲ್ಲಿ ಈ 5 Ω ಪ್ರತಿರೋಧಕದಿಂದ ಪ್ರಾರಂಭಿಸಿದರೆ 5 i2 10 30 i1 10 0 ಆಗುತ್ತದೆ ಸರಳಿಕರಿಸಿದಾಗ ಸಮೀಕರಣ 2 ದೊರೆಯುತ್ತದೆ 4 i13i2 2 ಮೆಶ್ 1 ಮತ್ತು ಮೆಶ್ 2 ರ ಸಮೀಕರಣಗಳನ್ನು ಪರಿಹರಿಸಿದಾಗ ಕೆಳಗಿನ ಬೆಲೆ ಸಿಗುತ್ತದೆ i1 13 7 ampere ಮತ್ತು i2 22 7 ampere ಮುಂದಿನದು 4 Ω ಪ್ರತಿರೋಧಕದಲ್ಲಿ ಡಿಸಿಪೇಟೆಡ್ ಪವರ್ ಕಂಡುಹಿಡಿಯಬೇಕಾಗಿದೆ ಇದು ಫಿಗರ್ 3 27 ರ ಸರ್ಕ್ಯೂಟ್ನಲ್ಲಿದೆ ಇದರಲ್ಲಿ ಸರಬರಾಜು ಮಾಡಿದ ವಿದ್ಯುತ್ 30 ವೋಲ್ಟ್ ಮೂಲ ಯಾವುದು ಇಲ್ಲಿ 10v ಒಂದು ಅವಲಂಬಿತ ವೋಲ್ಟೇಜ್ ಮೂಲ ಹೊಂದಿದೆ ಇದು v1 ಆಗಿದೆ ಮತ್ತು ಸರ್ಕ್ಯೂಟ್ ಬರೆಯುವಾಗ ಬಾಣ ಮೇಲ್ಮುಖವಾಗಿದ್ದಾರೆ ಅದನ್ನು ಎಂದೂ ಮತ್ತು ಏನೂ ಗುರುತು ಇಲ್ಲ ಎಂದರೆ ಎಂದು ಊಹಿಸಬೇಕು ಅದನ್ನು ಉಲ್ಲೇಖಿಸದಿದ್ದರೂ ಸಹ ಯಾವುದಾದರೂ ಬಾಣ ಇದ್ದರೆ ಇಲ್ಲದಿದ್ದರೆ ಇದು ಅವಲಂಬಿತ ವೋಲ್ಟೇಜ್ ಮೂಲ 10 v1 ನೀಡಲಾಗಿದೆ ಆದ್ದರಿಂದ ಮೊದಲು i1 ಅಭಿವ್ಯಕ್ತಿಯನ್ನು v1 ಉಪಯೋಗಿಸಿ ಕಂಡುಹಿಡಿಯಬೇಕು ಅದಕ್ಕೆ ಮೊದಲು KVL ಅನ್ನು ಈ ರೀತಿ ತೆಗೆದುಕೊಳ್ಳಬೇಕು 5 i1 v1 300 v1 30 5 i1 ಈಗ KVL ಅನ್ನು ಮೆಶ್ ಒಂದರಲ್ಲಿ ಅನ್ವಯಿಸದರೆ ಕೆಳಗಿನ ಸಮೀಕರಣ ಸಿಗುತ್ತದೆ 15i11 10v1 300 15i1 i2 10v1 300 16i1 10v1i230 ಸಮೀಕರಣ 2 ರಲ್ಲಿ v1 v1 30 5 i1 ಬೆಲೆಯನ್ನು ಹಾಕಿದಾಗ 16i1 10i230 66i1 i2 330 ಈಗ ಮೇಶ್ 2 ನಲ್ಲಿ KVL ಅನ್ವಯಿಸಿದರೆ 4 i2 10 v1i2 i1 0 5 i2 10 v1 i1 0 5 i2 10 i1 0 51i15 i2 300 51i1 5 i2300 ಆಗುತ್ತದೆ ಸಮೀಕರಣ iii ಮತ್ತು iv ನ್ನು ಪರಿಹರಿಸಿದಾಗ i1 4 8 4 ampere ಮತ್ತು i2 10 64 ampere ಸಿಗುತ್ತದೆ 4 Ω ರೆಸಿಸ್ಟರ್ ನಲ್ಲಿ ಪವರ್ ಡೀಸಪೇಟೆಡ್ 10 64 2x4 453 25 watt 30v ವೋಲಜ್ ಸೋರ್ಸ್ ನಲ್ಲಿ ಪವರ್ ಡೀಸಪೇಟೆಡ್ 30 x 4 84 145 2 watt ಆಗಿದೆ ಮುಂದೆ ಈ ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುವ ಈ 3 2 ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ i2 ಅನ್ನು ಕಂಡುಹಿಡಿಯಬೇಕು ಈ ಸರ್ಕ್ಯೂಟ್ i1 ವಾಸ್ತವವಾಗಿ 5 ಆಂಪಿಯರ್ ಆಗಿದೆ ಮತ್ತು ಇದು ಈ ದಿಕ್ಕಿನಲ್ಲಿ ಇರುವುದರಿಂದ ಇದು 5 ಆಂಪಿಯರ್ ಏಕೆಂದರೆ ಈ i1 ಚಿತ್ರದಲ್ಲಿ ಪ್ರದಕ್ಷಿಣಾಕಾರವಾಗಿ ಹೋಗುತ್ತದೆ ಅದರ ನಂತರ ಈ ಮೇಶ್ ನಲ್ಲಿ KVL ಅನ್ನು ಅನ್ವಯಿಸಿದಾಗ 100 105i20 15i2 100 10 i10 ಇಲ್ಲಿ i1 5 ಬೆಲೆಯನ್ನು ಹಾಕಿದಾಗ i25015 103 amps ಇದು ಉತ್ತರ ಅದೇ ರೀತಿ ಈ ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ i1 i2 ಮತ್ತು i3 ಅನ್ನು ಕಂಡು ಹಿಡಿಯಬೇಕು ಇಲ್ಲಿ ಎರಡು ಮೆಶ್ ಇದೆ ಅದು ಮೆಶ್ 1 ಮತ್ತು ಮೆಶ್ 2 ಇದರ ನಡುವೆ 1 ವಿದ್ಯುತ್ ಮೂಲವಿರುವುದರಿಂದ ಇದು ಸೂಪರ್ ಮೆಶ್ ಆಗಿದೆ ಆದ್ದರಿಂದ ಇದು ಒಂದು ಸೂಪರ್ ಮೆಶ್ ಅನ್ನು ರಚಿಸುತ್ತಿದೆ ಎಂದು ನೋಡಲು ಮೊದಲನೆಯದು ಮತ್ತು ಅದರಿಂದಾಗಿ ಕೆಲವು ಸ್ಥಿರ ಸಮೀಕರಣವು ಬರುತ್ತದೆ ಆದ್ದರಿಂದ KVL ನಿಂದ ಮೊದಲು ಇದು ಒಂದು ನೋಡ್ a ಆದ್ದರಿಂದ ಈ i2 ಕರೆಂಟ್ ಪ್ರದಕ್ಷಿಣಾಕಾರವಾಗಿ ಬರುತ್ತಿದೆ ಮತ್ತು 5 ampere ವಿದ್ಯುತ್ ಪ್ರವಾಹವು ಮೇಲಕ್ಕೆ ಚಲಿಸುತ್ತದೆ ಮತ್ತು ಇದು ವಾಸ್ತವವಾಗಿ i1 ಈ ರೀತಿಯಾಗಿ ಹೋಗುತ್ತದೆ ಆದ್ದರಿಂದ i2 ನೋಡ್ ನಿಂದ ಆಗಮಿಸುತ್ತದೆ ಮತ್ತು 5 ಆಂಪಿಯರ್ ಮತ್ತು i1ಎರಡೂ ನಿರ್ಗಮಿಸುತ್ತವೆ ಆದ್ದರಿಂದ ವಾಸ್ತವವಾಗಿ i2 5 i1 ಅಥವಾ i2 i1 5 ampere ಆಗಿದೆ ಇದು ನೋಡ್ a ನಲ್ಲಿ KCL ಅನ್ನು ಸುಲಭವಾಗಿ ಅನ್ವಯಿಸಬಹುದು ಇದು ಸೂಪರ್ ಮೆಶ್ ಅನ್ನು ರಚಿಸುವುದರಿಂದ KVL ಅನ್ನು ಈ ರೀತಿ ಅನ್ವಯಿಸಬೇಕು ಏಕೆಂದರೆ ಇದು ಹೊರಗಿಡಬಹುದು ತದನಂತರ ಡ್ಯಾಶ್ ಲೈನ್ ಮಾಡಬಹುದು ಇದು ಸೂಪರ್ ಮೆಶ್ ಆಗಿರುವುದರಿಂದ ಸುಲಭವಾಗಿ ಸಮೀಕರಣವನ್ನು ಬರೆಯಬಹುದು ಅದು ಈ ರೀತಿ ಇರುತ್ತದೆ 24i1100 ಈ KVL ಅನ್ನು ಮೆಶ್ 3 ಅನ್ವಯಿಸಿದರೆ 3i3420 1 2 ಮತ್ತು 3 ಸಮೀಕರಣವನ್ನು ಪರಿಹರಿಸಿದಾಗ ಕೆಳಗಿನ ಬೆಲೆ ಸಿಗುತ್ತದೆ i1 100 18 ampere i2 10 18 ampere and i3 80 54 ampere ಮುಂದಿನದು ನೋಡಲ್ ಮೆಶ್ ವಿಶ್ಲೇಷಣೆ ಯ ಸಾಮ್ಯತೆ ಮತ್ತು ವಿರುದ್ದಗಳನ್ನು ನೋಡುವ ನೋಡಲ್ ಮತ್ತು ಮೆಶ್ ವಿಶ್ಲೇಷಣೆ ಎರಡೂ ವ್ಯವಸ್ಥಿತ ವಿಶ್ಲೇಷಣೆ ಮತ್ತು ಸಂಕೀರ್ಣ ಸರ್ಕ್ಯೂಟ್ ಅನ್ನು ಒದಗಿಸುತ್ತದೆ ಉದಾಹರಣೆಗೆ ಅನೇಕ ಸರಣಿ ಸಂಪರ್ಕಿತ ಅಂಶಗಳನ್ನು ಒಳಗೊಂಡಿರುವ ನೆಟ್ವರ್ಕ್ನಲ್ಲಿ ಸೂಪರ್ ಮೆಶ್ ಗಳು ಅಥವಾ ವೋಲ್ಟೇಜ್ ಮೂಲಗಳು ಮೆಶ್ ವಿಶ್ಲೇಷಣೆಗೆ ಸೂಕ್ತವಾಗಿವೆ ಮತ್ತು ಅದೇ ರೀತಿ ಸಮಾನಾಂತರ ಸಂಪರ್ಕಿತ ಅಂಶಗಳನ್ನು ಒಳಗೊಂಡಿರುವ ನೆಟ್ವರ್ಕ್ ಕರೆಂಟ್ ಮೂಲ ಅಥವಾ ಸೂಪರ್ ನೋಡ್ ಗಳು ನೋಡಲ್ ವಿಶ್ಲೇಷಣೆಗೆ ಸೂಕ್ತವಾಗಿವೆ ವಾಸ್ತವವಾಗಿ ಪ್ರಶ್ನೆಯೆಂದರೆ ಕನಿಷ್ಠ ಸಂಖ್ಯೆಯ ಸಮೀಕರಣವನ್ನು ಹೊಂದಿರುವುದು ಯಾವುದು ಎಂದು ನೋಡಬೇಕು ನೋಡಲ್ ವಿಶ್ಲೇಷಣೆಗಾಗಿನೋಡಲ್ analysis ಮೆಶ್ ವಿಶ್ಲೇಷಣೆಗೆ ಕನಿಷ್ಠ ಸಂಖ್ಯೆ ಸಮೀಕರಣ ಹೊಂದಿರಬೇಕು ಅಂತಿಮ ವಿಷಯವೆಂದರೆ ವೋಲ್ಟೇಜ್ ಅಗತ್ಯವಿದ್ದರೆ ನೋಡಲ್ ವಿಶ್ಲೇಷಣೆ ವಿದ್ಯುತ್ ಪ್ರವಾಹಗಳು ಅಗತ್ಯವಿದ್ದರೆ ಮೆಶ್ ವಿಶ್ಲೇಷಣೆ ಉತ್ತಮ ಆದರೆ ಎರಡರಲ್ಲೂ ಕನಿಷ್ಠ ಸಂಖ್ಯೆಯ ಸಮೀಕರಣಗಳನ್ನು ಹೊಂದಿದೆಯೇ ಎಂದು ನೋಡಿ ಇದು ನೋಡಲ್ ಮತ್ತು ಮೆಶ್ ಅನಾಲಿಸಿಸ್ ನಡುವಿನ ವ್ಯತ್ಯಾಸವಾಗಿದೆ ಈಗ ಕನಿಷ್ಠ 10 ಸಮಸ್ಯೆಗಳನ್ನು ನೀಡುತ್ತೇನೆ ಆದ್ದರಿಂದ ಇಲ್ಲಿ ನೋಡಲ್ ವಿಧಾನವನ್ನು ಬಳಸಿಕೊಂಡು v1 ಮತ್ತು v2 ಅನ್ನು ಕಂಡುಹಿಡಿಯಬೇಕು ಪ್ರತಿ ಪ್ರಶ್ನೆಯ ಬಲ ಭಾಗದಲ್ಲಿ ಉತ್ತರಗಳನ್ನು ನೀಡಲಾಗಿದೆ ಪ್ರಶ್ನೆ 3 1ಗೆ problem 3 1 ಉತ್ತರv 1 2 volt ಮತ್ತು v2 14 volt ಅಂತೆಯೇ ಉದಾಹರಣೆ 2 ಲ್ಲಿ ನೋಡ್ ವೋಲ್ಟೇಜ್ ವಿಧಾನವನ್ನು ಬಳಸಿಕೊಂಡು ಫಿಗರ್ 3 2 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ v1 ಮತ್ತು v2 ನ್ನು ನಿರ್ಧರಿಸಿ ಇನ್ನೊಂದು ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಫಿಗರ್ 3 3 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ಗಳಲ್ಲಿ ವಿತರಿಸಿದ ಪ್ರತಿ ವಿದ್ಯುತ್ ಮೂಲವನ್ನು ಕಂಡುಹಿಡಿಯಬೇಕು ಮುಂದೆ ಇದರ ಉತ್ತರ 150 watt 80 watt ಮತ್ತು 144 ಆಗಿವೆ ಫಿಗರ್ 3 4 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ v1 ಮತ್ತು v2 ಅನ್ನು ನಿರ್ಧರಿಸಿ ಆದ್ದರಿಂದ ಇಲ್ಲಿ ಸಹ v1 ಮತ್ತು v2 ಉತ್ತರಗಳನ್ನು ನೀಡಲಾಗಿದೆ ಅದನ್ನು ಕಂಡುಹಿಡಿಯಬೇಕು ಎಲ್ಲಾ ಉತ್ತರಗಳು ಸರಿಯಾಗಿವೆ ಎಂದು ಭಾವಿಸುತ್ತೇವೆ ಉದಾಹರಣೆ 5 ರಲ್ಲಿ v1 v2 ಮತ್ತು v3 ಅನ್ನು ಕಂಡುಹಿಡಿಯಬೇಕು ಮತ್ತು ಈ ಸರ್ಕ್ಯೂಟ್ ಅನ್ನು ಫಿಗರ್ 3 5 ರಲ್ಲಿ ತೋರಿಸಲಾಗಿದೆ ಇಲ್ಲಿ ವಿಭಿನ್ನವಾದದ್ದು ಏಕೆಂದರೆ ಸಾಮಾನ್ಯವಾಗಿ ಆದರೆ ಇಲ್ಲಿ ಅದನ್ನು ಕಂಡುಹಿಡಿಯಬೇಕಾಗಿದೆ ಉತ್ತರಗಳನ್ನು ನೀಡಲಾಗಿದೆ v1 ಆದರೆ v2 ಒಂದು ರೇಫೆರೆಂಸ್ ನೋಡ್ ಅಲ್ಲ v2 72 73 ವೋಲ್ಟ್ ಉತ್ತರಗಳನ್ನು ನೀಡಲಾಗಿದೆ ನಂತರ ಉದಾಹರಣೆ 6 ನೋಡಲ್ ವಿಶ್ಲೇಷಣೆಯನ್ನು ಬಳಸಿ ಸರ್ಕ್ಯೂಟ್ನ ix ಅನ್ನು ನಿರ್ಧರಿಸಬೇಕು ಆದ್ದರಿಂದ ix ಒಂದು ಅವಲಂಬಿತ ವೋಲ್ಟೇಜ್ ಮೂಲವಿದೆ ಮತ್ತು ಉತ್ತರವನ್ನು ix 2 31 ಆಂಪಿಯರ್ ನೀಡಲಾಗಿದೆ ಅಂತೆಯೇ ಉದಾಹರಣೆ 7 ಮೆಶ್ ಕರೆಂಟ್ ತಂತ್ರವನ್ನು ಬಳಸಿ ix ಕಂಡುಹಿಡಿಯಬೇಕು ಫಿಗರ್ 36 ಆಗಿದೆ ಉತ್ತರ ix 2 3ampere ಮುಂದಿನದು ಉದಾಹರಣೆ 8 fig 3 37 ಲ್ಲಿ ಕೊಡಲಾಗಿದೆ ಇದು ನೋಡಲ್ ವಿಶ್ಲೇಷಣೆಯನ್ನು ಮತ್ತು ಅದೇ ವಿಷಯವು ಮೆಶ್ ವಿಶ್ಲೇಷಣೆಯಲ್ಲಿ v1 v2 v3 ಅನ್ನು ಕಂಡು ಹಿಡಿಯಬೇಕು ಅವಲಂಬಿತ ಮತ್ತು ಸ್ವತಂತ್ರ 4 ix ಅಂದರೆ 10 ಆಂಪಿಯರ್ ಇದರಲ್ಲಿದೆ ಮತ್ತು 4 ix ಅವಲಂಬಿತ ವಿದ್ಯುತ್ ಮೂಲವಿದೆ ಎಲ್ಲಾ ಉತ್ತರಗಳನ್ನು ನೀಡಲಾಗಿದೆ ಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಸಮಸ್ಯೆ 3 9 ಸರ್ಕ್ಯೂಟ್ನ ix ಅನ್ನು ನಿರ್ಧರಿಸಿ ಇದರಲ್ಲಿ ಅವಲಂಬಿತ ವೋಲ್ಟೇಜ್ ಮೂಲವಿದೆ ಮತ್ತು ix ನ್ನು ಕಂಡುಹಿಡಿಯಬೇಕು ಮತ್ತು ಉತ್ತರವನ್ನು ix 5 ಆಂಪಿಯರ್ ನೀಡಲಾಗಿದೆ ಕೊನೆಯ ಸಮಸ್ಯಾತ್ಮಕವಾಗಿ ಮೆಶ್ ವಿದ್ಯುತ್ ವಿಧಾನವನ್ನು ಬಳಸಿಕೊಂಡು ಸರ್ಕ್ಯೂಟ್ನಲ್ಲಿ 2 Ω ಗೆ ತಲುಪಿಸುವ ಶಕ್ತಿಯನ್ನು ನಿರ್ಧರಿಸಬೇಕು ಆದ್ದರಿಂದ ಇದು ಕೊನೆಯ ಸಮಸ್ಯೆ 10 ಮೆಶ್ ಕರೆಂಟ್ ವಿಧಾನವನ್ನು ಬಳಸಬೇಕಾಗುತ್ತದೆ ಇದನ್ನು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿನ 2 Ω ರೆಸಿಸ್ಟರ್ಗೆ ತಲುಪಿಸುವ ಶಕ್ತಿಯನ್ನು ನಿರ್ಧರಿಸಬೇಕು ಇಲ್ಲಿ 2 ಸ್ವತಂತ್ರ ವೋಲ್ಟೇಜ್ ಮೂಲಗಳು ಒಂದು ಅವಲಂಬಿತ ವಿದ್ಯುತ್ ಮೂಲವಿದೆ ಆದ್ದರಿಂದ ಇದರೊಂದಿಗೆ ಈ ಅಧ್ಯಾಯವು ಮುಕ್ತಾಯವಾಗಿದೆ ಹಲವು ಉದಾಹರಣೆಗಳನ್ನು ಪರಿಹರಿಸಲಾಗಿದೆ ಈ ಎಲ್ಲ ವಿಷಯಗಳನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಂಬಿದ್ದೇನೆ ಆದ್ದರಿಂದ ಮುಂದಿನದು ಸರ್ಕ್ಯೂಟ್ ಪ್ರಮೇಯವಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ 3ನೇ ಅಧ್ಯಾಯದಲ್ಲಿ ಸರ್ಕ್ಯೂಟ್ ಪ್ರಮೇಯಗಳು KCL ಮತ್ತು KVL ಮತ್ತು ಅದರ ಮೂಲ ಸಂರಚನೆಯನ್ನು ಹಾಳು ಮಾಡದೆ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಬಳಸಲಾಗಿದೆ ಆದರೆ ಈ ವಿಶ್ಲೇಷಣೆಯ KCL KVL ನ ನೋಡಲ್ ಮತ್ತು ಮೆಶ್ ವಿಶ್ಲೇಷಣೆಯ ಪ್ರಮುಖ ನ್ಯೂನತೆಯೆಂದರೆ ಈ ವಿಷಯವು ಬಹಳ ದೊಡ್ಡ ಸಂಕೀರ್ಣ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಎಂಜಿನಿಯರ್ಗಳು ಸರ್ಕ್ಯೂಟ್ನ ಸಂಕೀರ್ಣತೆಯನ್ನು ನಿಭಾಯಿಸಲು ಕೆಲವು ಸರ್ಕ್ಯೂಟ್ ಪ್ರಮೇಯಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಹ ಪ್ರಮೇಯಗಳನ್ನು ಕೆಲವೊಮ್ಮೆ ಥೆವೆನಿನ್ ಪ್ರಮೇಯThevenin's theorem ಮತ್ತು ನಾರ್ಟನ್ ಪ್ರಮೇಯNorton's theorem ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಪ್ರಮೇಯಗಳು ರೇಖೀಯ ಸರ್ಕ್ಯೂಟ್ಗೆ ಅನ್ವಯಿಸುತ್ತವೆ ಮತ್ತು ಈ ಅಧ್ಯಾಯದಲ್ಲಿ ಮೊದಲು ಸರ್ಕ್ಯೂಟ್ ರೇಖೀಯತೆಯ ಪರಿಕಲ್ಪನೆಯನ್ನು ಚರ್ಚಿಸಿ ಮತ್ತು ಸೂಪರ್ ಪೊಸಿಷನ್ ಸೋರ್ಸ್ ಟ್ರಾನ್ಸ್ಫರ್ಮೇಷನ್ ಮತ್ತು ಗರಿಷ್ಠ ವಿದ್ಯುತ್ ವರ್ಗಾವಣೆಯmaximum power transfer ಪರಿಕಲ್ಪನೆಯನ್ನು ಚರ್ಚಿಸುತ್ತೇವೆ ರೇಖೀಯತೆ ಲಕ್ಷಣದ ಕಾರಣ ಮತ್ತು ಪರಿಣಾಮದ ನಡುವಿನ ರೇಖೀಯ ಸಂಬಂಧವನ್ನು ವಿವರಿಸುತ್ತದೆ ರೇಖೀಯ ಲಕ್ಷಣ ಅನೇಕ ಸರ್ಕ್ಯೂಟ್ ಅಂಶಗಳಿಗೆ ಅನ್ವಯಿಸುತ್ತದೆ ಆದರೆ ಇದರಲ್ಲಿ ಇದನ್ನು ಕೇವಲ ಡಿಸಿ ಸರ್ಕ್ಯೂಟ್ ಅನ್ನು ಮಾತ್ರ ನಿರ್ವಹಿಸುವ ರೆಸಿಸ್ಟರ್ಗಳಿಗೆ ನಿರ್ಬಂಧಿಲಾಗಿದೆ ಆದ್ದರಿಂದ ಸ್ಕೇಲಿಂಗ್ ಮತ್ತು ಸ್ವತ್ತುಗಳ ಏಕರೂಪದ ಲಕ್ಷಣಗಳ ಸಂಯೋಜನೆ ಆದ್ದರಿಂದ ಒಂದು ಏಕರೂಪತೆ ಇನ್ನೊಂದು ಕೂಡಿಸುವಿಕೆ ರೇಖೀಯ ಲಕ್ಷಣವು ಈಎರಡರ ಸಂಯೋಜನೆಯಾಗಿದೆ ಏಕರೂಪದ ಲಕ್ಷಣಕ್ಕೆ ಒಳಹರಿವು ಇದ್ದರೆ ಅದನ್ನು ಉದ್ರೇಕexcitation ಎಂದು ಕರೆಯಲಾಗುತ್ತದೆ ಇನ್ಪುಟ್ ಅನ್ನು ಎಕ್ಸಿಟೇಷನ್excitation ಎಂದು ಕರೆದರೆ ಇಲ್ಲಿ ಇದನ್ನು ಗುರುತಿಸಿ ಇನ್ಪುಟ್ ಎಕ್ಸೈಟೇಷನ್excitation ಆಗಿದ್ದರೆ ಮತ್ತು ಸ್ಥಿರದಿಂದ ಗುಣಿಸಿದ್ದರೆ output ಸಹ ಅದೇ ಸ್ಥಿರದಿಂದ ಗುಣಿಸಲ್ಪಡುತ್ತದೆ ಉದಾಹರಣೆಗೆ Ωs ಕಾನೂನಿನಲ್ಲಿ v Ki R ಆಗಿದೆ ಇದಕ್ಕೆ K ಯಿಂದ ಗುಣಿಸಿದಾಗ KV KR ಆಗುತ್ತದೆ